ಈ ಮಾಡ್ಯೂಲ್ನಲ್ಲಿ ಕೈಗಾರಿಕಾ ಇಂಟರ್ನೆಟ್ ಮತ್ತು ಕೈಗಾರಿಕಾ IoT ಸನ್ನಿವೇಶಗಳಿಗೆ ಬಳಸಬಹುದಾದ ವ್ಯಾಪಾರ ಮಾದರಿಗಳ ಕುರಿತು ನಾವು ಮಾತನಾಡಿದ್ದೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ವ್ಯತ್ಯಾಸ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡಲಿದ್ದೇವೆ ವ್ಯವಹಾರದ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ಬಳಸಬಹುದಾದ ಸಂಭವನೀಯ ವ್ಯವಹಾರ ಮಾದರಿಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಆದರೆ ವ್ಯವಹಾರವನ್ನು ಅಳವಡಿಸಿಕೊಳ್ಳಲು ನಾವು ವಿಭಿನ್ನ ವಾಸ್ತುಶಿಲ್ಪದ ಕೈಗಾರಿಕಾ IoT ವೇದಿಕೆಗಳನ್ನು ಬಳಸಲು ಸಾಧ್ಯವಾಗುತ್ತದೆ ನಾವು IIoT ಉಲ್ಲೇಖ ಆರ್ಕಿಟೆಕ್ಚರ್ ಅನ್ನು ನೋಡೋಣ IIoT ಉಲ್ಲೇಖ ಆರ್ಕಿಟೆಕ್ಚರ್ ಅನ್ನು ಇಂಡಸ್ಟ್ರಿಯಲ್ ಇಂಟರ್ನೆಟ್ ರೆಫರೆನ್ಸ್ ಆರ್ಕಿಟೆಕ್ಚರ್ ನಿರ್ವಹಿಸುತ್ತದೆ ಇದು ಒಂದು ರೀತಿಯ ಪ್ರಮಾಣಿತ ವಾಸ್ತುಶಿಲ್ಪವಾಗಿದ್ದು IIoT ವ್ಯವಸ್ಥೆಗಳು ಜಾಗತಿಕವಾಗಿ ಬಳಸಲು ಮತ್ತು ಅನುಸರಿಸಲು ಒಲವು ತೋರುತ್ತವೆ IIRA ಇಂಡಸ್ಟ್ರಿಯಲ್ ಇಂಟರ್ನೆಟ್ ರೆಫರೆನ್ಸ್ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರಲ್ ಸ್ಟ್ಯಾಂಡರ್ಡ್ ಆಗಿದೆ ಇದನ್ನು ಈ ಉದ್ಯಮಗಳಲ್ಲಿ ಹೆಚ್ಚಿನ IIoT ಅಪ್ಲಿಕೇಶನ್ಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ಇದು ಸ್ಟ್ಯಾಂಡರ್ಡ್ ಆಧಾರಿತ ಆರ್ಕಿಟೆಕ್ಚರ್ ಆಗಿದೆ ಇದನ್ನು ಇಂಡಸ್ಟ್ರಿಯಲ್ ಇಂಟರ್ನೆಟ್ ಕನ್ಸೋರ್ಟಿಯಂ ಐಐಸಿ ಪ್ರಸ್ತಾಪಿಸಿದೆ ಅವರ ತಂತ್ರಜ್ಞಾನ ಕಾರ್ಯ ಗುಂಪು ಈ ವಾಸ್ತುಶಿಲ್ಪದೊಂದಿಗೆ ಬಂದಿತು ಇದರ ಪ್ರಸ್ತುತ ಆವೃತ್ತಿಯು IIRA v1 ಆದ್ದರಿಂದ 1 8 ಕೈಗಾರಿಕಾ ಇಂಟರ್ನೆಟ್ ರೆಫರೆನ್ಸ್ ಆರ್ಕಿಟೆಕ್ಚರ್ನ ಪ್ರಸ್ತುತ ಆವೃತ್ತಿಯಾಗಿದೆ ಮತ್ತು ಈ ವಾಸ್ತುಶಿಲ್ಪವು ಕೈಗಾರಿಕಾ ವ್ಯವಸ್ಥೆಗಳಲ್ಲಿ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅನುಮತಿಸಲು ಅಪ್ಲಿಕೇಶನ್ ತಂತ್ರಜ್ಞಾನಗಳನ್ನು ಮ್ಯಾಪಿಂಗ್ ಮಾಡಲು ಮತ್ತು ವಿವಿಧ ಅಪ್ಲಿಕೇಶನ್ ಬಳಕೆದಾರರಿಂದ ಈ ತಂತ್ರಜ್ಞಾನಗಳ ಬಳಕೆಯನ್ನು ಮಾರ್ಗದರ್ಶನ ಮಾಡಲು ವ್ಯಾಪಕವಾಗಿ ಅನ್ವಯಿಸುತ್ತದೆ ಆದ್ದರಿಂದ IIRA ಗಾಗಿ ಕೇಂದ್ರ ವಿಷಯಾಧಾರಿತ ಕಾಳಜಿಗಳಲ್ಲಿ ಒಂದು ಸುರಕ್ಷತೆಯಾಗಿದೆ ಮತ್ತು ಈ ವಾಸ್ತುಶಿಲ್ಪದ ಹಲವು ಅಂಶಗಳನ್ನು ಮೂಲಭೂತವಾಗಿ ಸುರಕ್ಷತೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ IIRA ಸುರಕ್ಷತೆಯ ಕಾಳಜಿಯು ಮುಖ್ಯವಾಗಿದೆ ಮತ್ತು ಸುರಕ್ಷತೆಯ ನಂತರ ಭದ್ರತೆಯ ವಿಷಯವಾಗಿದೆ ಎಲ್ಲದರ ವಿಷಯದಲ್ಲಿ ಭದ್ರತೆ ಮಾಹಿತಿಯ ಭದ್ರತೆ ವ್ಯವಸ್ಥೆಗಳ ಡೇಟಾ ಭದ್ರತೆಯ ಭದ್ರತೆ ಮತ್ತು ಹೀಗೆ IIoT ಕೈಗಾರಿಕಾ ಅನ್ವಯಿಕೆಗಳೊಂದಿಗೆ ಬಳಸಲು IIRA ಆರ್ಕಿಟೆಕ್ಚರ್ನೊಂದಿಗೆ ಬರುವಾಗ ಸಂರಕ್ಷಣೆ ಮತ್ತು ಸುರಕ್ಷತೆಯು ಅತಿಮುಖ್ಯ ಮತ್ತು ಕೇಂದ್ರ ವಿಷಯಾಧಾರಿತ ಪರಿಗಣನೆಗಳಾಗಿವೆ ಸುರಕ್ಷತೆಯ ವಿಷಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥೆಗೆ ಅದರ ಸ್ಥಿತಿ ಏನು ಎಂದು ತಿಳಿಯುವುದು ಮುಖ್ಯವಾಗಿದೆ ಭವಿಷ್ಯದಲ್ಲಿ ಕೆಲವು ಅಸಮರ್ಪಕ ಅಥವಾ ಸಂಭಾವ್ಯ ಅಸಮರ್ಪಕ ವ್ಯವಸ್ಥೆಗಳಿಂದಾಗಿ ಜನರಿಗೆ ದೈಹಿಕ ಹಾನಿ ಅಥವಾ ಗಾಯದ ಯಾವುದೇ ಅನಿರೀಕ್ಷಿತ ಅಪಾಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಮತ್ತು ಮೂರನೇ ಸುರಕ್ಷತಾ ಕಾಳಜಿಯು ಈಗ ಅಥವಾ ಭವಿಷ್ಯದಲ್ಲಿ ಯಾವುದೇ ರೀತಿಯ ಅಸಮರ್ಪಕ ಕಾರ್ಯಗಳಿಂದಾಗಿ ಆಸ್ತಿ ಅಥವಾ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಖಚಿತಪಡಿಸಿಕೊಳ್ಳುವುದು ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ಈ ಕೆಲವು KPI ಗಳು ಇವೆ ಈ KPI ಗಳು ಮೂಲತಃ ಸಂಸ್ಥೆಯ ಚಟುವಟಿಕೆಗಳ ಅಳತೆಯಾಗಿದೆ ಈ KPI ಗಳು ಗ್ರಾಹಕರೊಂದಿಗೆ ಸಂಪರ್ಕ ಮತ್ತು ಸಂವಹನವನ್ನು ಅಳೆಯಲು ಸಹಾಯ ಮಾಡುತ್ತದೆ ಗ್ರಾಹಕರಿಗೆ ಮೌಲ್ಯಯುತವಾದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಮತ್ತು ಮತ್ತಷ್ಟು ಸುಧಾರಣೆಗೆ ಚಾಲನೆ ನೀಡುತ್ತದೆ ವಿವಿಧ KPI ಗಳು ಇವೆ ಆದ್ದರಿಂದ ಈ KPI ಗಳನ್ನು ಅವುಗಳ ಪ್ರಕಾರಗಳ ಆಧಾರದ ಮೇಲೆ ಎರಡು ವಿಧಗಳಾಗಿ ವರ್ಗೀಕರಿಸಬಹುದು ಒಂದು ಪ್ರಮುಖ KPI ಆಗಿದೆ ಮತ್ತು ಇದನ್ನು ಮುಖ್ಯವಾಗಿ ಆರ್ಥಿಕತೆಯನ್ನು ಊಹಿಸಲು ಬಳಸಲಾಗುತ್ತದೆ ಇದು ಇನ್ಪುಟ್ ಆಧಾರಿತವಾಗಿದೆ ಮತ್ತು ಅಳೆಯಲು ಕಷ್ಟ ಮತ್ತು ಹೆಸರೇ ಸೂಚಿಸುವಂತೆ ನಂತರದ ವರ್ಗವು ಹಿಂದುಳಿದ KPI ಆಗಿದೆ ಇದು ತಾಂತ್ರಿಕ ಸೂಚಕವಾಗಿದೆ ಇದು ಆರ್ಥಿಕತೆಯು ಪ್ರಾರಂಭವಾದ ನಂತರ ಬದಲಾಗುತ್ತದೆ ಆದ್ದರಿಂದ ಇನ್ಪುಟ್ ಆಧಾರಿತ ಪ್ರಮುಖ KPIಗಿಂತ ಭಿನ್ನವಾಗಿ ಹಿಂದುಳಿದ KPI ಔಟ್ಪುಟ್ ಆಧಾರಿತವಾಗಿದೆ ಮತ್ತು ಇದನ್ನು ಸುಧಾರಿಸುವುದು ಕಷ್ಟ ಪ್ರಮುಖ KPI ಆರ್ಥಿಕತೆಯನ್ನು ಊಹಿಸುವ ಊಹಿಸುವ ಬಗ್ಗೆ ಮಾತನಾಡುತ್ತದೆ ಮತ್ತು ಆರ್ಥಿಕತೆಯು ಸುಧಾರಿಸಲು ಪ್ರಾರಂಭಿಸಿದ ನಂತರ KPI ಹಿಂದುಳಿದಿದೆ ಆದ್ದರಿಂದ ಮೂಲತಃ ಈ ಎರಡು ದೃಷ್ಟಿಕೋನಗಳು ವಿಭಿನ್ನವಾಗಿವೆ ಪ್ರಮುಖ KPI ಮತ್ತು ಹಿಂದುಳಿದ KPI ಈಗ OSH ಗಾಗಿ ಎರಡು ವಿಭಿನ್ನ KPI ವರ್ಗಗಳಾಗಿವೆ ಆದ್ದರಿಂದ ಪ್ರಮುಖ KPIಗಳು ಉದಾಹರಣೆಗೆ ಸಾಕಷ್ಟು ಕಾರ್ಯಾಚರಣೆ ಮತ್ತು ಸುರಕ್ಷತೆಯೊಂದಿಗೆ ನಿರ್ವಾಹಕರ ಶೇಕಡಾವಾರು ಆರೋಗ್ಯ ಸುರಕ್ಷತೆ ತರಬೇತಿ ಸಾಕಷ್ಟು ಕಾರ್ಯಾಚರಣೆ ಮತ್ತು ಸುರಕ್ಷತಾ ತರಬೇತಿ ಹೊಂದಿರುವ ಕಾರ್ಮಿಕರ ಶೇಕಡಾವಾರು ನಂತರ ಗಮನಿಸಿದ ಅಸುರಕ್ಷಿತ ನಡವಳಿಕೆಯ ಆವರ್ತನ OSH ಲೆಕ್ಕಪರಿಶೋಧನೆಗಳ ಸಂಖ್ಯೆ ಇವು ಈ ವಿಭಿನ್ನ KPI ಗಳಲ್ಲಿ ಪ್ರಮುಖ KPIs ವರ್ಗದ ಅಡಿಯಲ್ಲಿ ಕೆಲವು ಹಿಂದುಳಿದ KPIs ವರ್ಗದ ಅಡಿಯಲ್ಲಿ ನಾವು ಕಳೆದುಹೋದ ಸಮಯದ ಘಟನೆ ಆವರ್ತನ ದರವನ್ನು ಹೊಂದಿದ್ದೇವೆ ಎಷ್ಟು ಬಾರಿ ವಿಭಿನ್ನ ಘಟನೆಗಳು ಸಂಭವಿಸಿವೆ ಮತ್ತು ಆ ಘಟನೆಗಳಿಂದಾಗಿ ನಾವು ಸಮಯವನ್ನು ಕಳೆದುಕೊಂಡಿದ್ದೇವೆ ಮತ್ತು ಆ ಘಟನೆಗಳ ಆವರ್ತನದ ಆವರ್ತನವನ್ನು ಹೊಂದಿದ್ದೇವೆ ಅನಾರೋಗ್ಯದ ಗೈರುಹಾಜರಿ ಘಟನೆಗಳು ಅಥವಾ ಸಮೀಪದ ಮಿಸ್ಗಳು ಮತ್ತು ಸಾವಿನ ಸಂಖ್ಯೆಯಿಂದಾಗಿ ಉತ್ಪಾದನಾ ದಿನಗಳು ಕಳೆದುಹೋಗಿವೆ ಇವುಗಳು ಹಿಂದುಳಿದ KPIಗಳಾಗಿವೆ ಆದ್ದರಿಂದ ನಾನು IIC ಬಗ್ಗೆ ಮಾತನಾಡುತ್ತಿದ್ದೇನೆ ಇದು ಇಂಡಸ್ಟ್ರಿಯಲ್ ಇಂಟರ್ನೆಟ್ ಕನ್ಸೋರ್ಟಿಯಂ ಆಗಿದೆ ಇದು ಲಾಭೋದ್ದೇಶವಿಲ್ಲದ ಒಕ್ಕೂಟವಾಗಿದೆ ಇದು ಮುಕ್ತ ಮಾನದಂಡಗಳನ್ನು ಉತ್ತೇಜಿಸುವ ವಿಭಿನ್ನ ಕೆಲಸಗಳನ್ನು ಮಾಡುತ್ತದೆ ಪರಸ್ಪರ ಕಾರ್ಯಸಾಧ್ಯತೆಯ ಮಾನದಂಡಗಳು ವಿಭಿನ್ನ ತಂತ್ರಜ್ಞಾನಗಳಾದ್ಯಂತ ವ್ಯಾಖ್ಯಾನವನ್ನು ಉತ್ತೇಜಿಸಲು ಆರ್ಕಿಟೆಕ್ಚರ್ಗಳನ್ನು ಬೆಂಬಲಿಸುತ್ತದೆ ಮತ್ತು ಈ ತಂತ್ರಜ್ಞಾನಗಳು ತೆರೆದ ಮಾನದಂಡಗಳು ಇಂಟರ್ಆಪರೇಬಲ್ ಮಾನದಂಡಗಳು ಇವುಗಳನ್ನು ಕೈಗಾರಿಕೆಗಳಲ್ಲಿ ಮತ್ತು M2M ಸಂವಹನಕ್ಕಾಗಿ ಈ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ IIC ಎಂಬುದು ಇಂಡಸ್ಟ್ರಿಯಲ್ ಇಂಟರ್ನೆಟ್ ರೆಫರೆನ್ಸ್ ಆರ್ಕಿಟೆಕ್ಚರ್ IIRA ಆರ್ಕಿಟೆಕ್ಚರ್ನೊಂದಿಗೆ ಬಂದದ್ದು ಇಂಡಸ್ಟ್ರಿಯಲ್ ಇಂಟರ್ನೆಟ್ ಕನ್ಸೋರ್ಟಿಯಮ್ IIC ತನ್ನ ಕೇಂದ್ರೀಕೃತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಚಟುವಟಿಕೆಗಳು ವಿವಿಧ ಪ್ರಯೋಗಗಳಿಗಾಗಿ ಟೆಸ್ಟ್ಬೆಡ್ಗಳ ಅಭಿವೃದ್ಧಿಯನ್ನು ಸಹ ಪ್ರಮುಖ ಕಾಳಜಿಯನ್ನು ಹೊಂದಿದೆ ಆದ್ದರಿಂದ ಟೆಸ್ಟ್ಬೆಡ್ಗಳು ವಿವಿಧ IIC ಸದಸ್ಯರ ಪ್ರಮುಖ ಗಮನ ಮತ್ತು ಚಟುವಟಿಕೆಯ ಕ್ಷೇತ್ರವಾಗಿದೆ ಆದ್ದರಿಂದ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಕನ್ಸೋರ್ಟಿಯಂ ವಿಭಿನ್ನ ಚಟುವಟಿಕೆಗಳು ಕಾರ್ಯಗಳು ಮತ್ತು ಹೀಗೆ ಮಾಡುವುದನ್ನು ಮುಂದುವರೆಸಿದೆ ಅವರು ತಮ್ಮ ವಿಭಿನ್ನ ಕಾರ್ಯ ಗುಂಪುಗಳನ್ನು ಹೊಂದಿದ್ದಾರೆ ಆದ್ದರಿಂದ ಈ ಕಾರ್ಯನಿರತ ಗುಂಪುಗಳು ಹೊಸ ತಂತ್ರಜ್ಞಾನಗಳು ಹೊಸ ಅಪ್ಲಿಕೇಶನ್ಗಳು ಹೊಸ ಪ್ರಕ್ರಿಯೆಗಳು ಹೊಸ ಉತ್ಪನ್ನಗಳು ಹೊಸ ಸೇವೆಗಳು ಇತ್ಯಾದಿಗಳ ಬಳಕೆಗೆ ವಿಭಿನ್ನ ಅವಕಾಶಗಳೊಂದಿಗೆ ಬರುತ್ತವೆ ಅವುಗಳನ್ನು ಪ್ರಾರಂಭಿಸಬಹುದು ಪರಿಕಲ್ಪನೆಗೊಳಿಸಬಹುದು ಮತ್ತು ಕಠಿಣವಾಗಿ ಪರೀಕ್ಷಿಸಬಹುದು ನಾನು ಸ್ವಲ್ಪ ಸಮಯದ ಹಿಂದೆ ಮಾತನಾಡಿದ ವಿಭಿನ್ನ ಪರೀಕ್ಷಾ ಹಾಸಿಗೆಗಳಲ್ಲಿ ತಿಳಿಸಿದ್ದೇನೆ ಮತ್ತು ಇವುಗಳನ್ನು ನಿಜವಾಗಿ ಮಾರುಕಟ್ಟೆಯಲ್ಲಿ ಪ್ರಾರಂಭಿಸುವ ಮೊದಲು ಮಾಡಬಹುದು ಇವುಗಳು IIC ಯಿಂದ ಉತ್ತೇಜಿಸಲ್ಪಟ್ಟ ವಿಭಿನ್ನ ಚಟುವಟಿಕೆಗಳಾಗಿವೆ ಹಾಗಾಗಿ II ರೆಫರೆನ್ಸ್ ಆರ್ಕಿಟೆಕ್ಚರ್ ಇಂಡಸ್ಟ್ರಿಯಲ್ ಇಂಟರ್ನೆಟ್ ರೆಫರೆನ್ಸ್ ಆರ್ಕಿಟೆಕ್ಚರ್ IIRA ವಿಭಿನ್ನ ವಾಸ್ತುಶಿಲ್ಪದ ಘಟಕಗಳನ್ನು ಹೊಂದಿದೆ ಅದು ಅವರ ಚೌಕಟ್ಟಿನ ಭಾಗವಾಗಿದೆ ಮೊದಲನೆಯದು ಮಧ್ಯಸ್ಥಗಾರ ಆದ್ದರಿಂದ ನಾವು ಈ ಕೆಲವು ವಿಭಿನ್ನ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಂಬರ್ ಒನ್ ಮಧ್ಯಸ್ಥಗಾರರ ಮಧ್ಯಸ್ಥಗಾರರು ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಹೊಂದಿರುವ ವ್ಯಕ್ತಿಗಳ ತಂಡಗಳು ಅಥವಾ ಸಂಸ್ಥೆಗಳು ಮುಂದಿನ ಪರಿಕಲ್ಪನೆಯು ಮಧ್ಯಸ್ಥಗಾರರಿಗೆ ಸಂಬಂಧಿಸಿದೆ ಇವು ದೃಷ್ಟಿಕೋನಗಳು ಆದ್ದರಿಂದ ಈ ಮಧ್ಯಸ್ಥಗಾರರು ದೃಷ್ಟಿಕೋನಗಳು ಮತ್ತು ವ್ಯವಸ್ಥೆಯಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ದೃಷ್ಟಿಕೋನಗಳು ಮಧ್ಯಸ್ಥಗಾರರಿಂದ ಬಂದವು ಅವು ಮೂಲತಃ ಮಧ್ಯಸ್ಥಗಾರರ ಸಂಗ್ರಹದಿಂದ ವಿಭಿನ್ನ ಆಲೋಚನೆಗಳ ಸಂಗ್ರಹ ಅವುಗಳನ್ನು ಗುಂಪು ಮಾಡುವುದು ಈ ವಿಭಿನ್ನ ಆಲೋಚನೆಗಳನ್ನು ವಿವರಿಸುವುದು ಆಲೋಚನೆಗಳನ್ನು ವಿಶ್ಲೇಷಿಸುವುದು ಮತ್ತು ನಿರ್ದಿಷ್ಟ ಕಾಳಜಿಗಳ ಗುಂಪನ್ನು ಪರಿಹರಿಸುವುದು ಇದು IIRA ಚೌಕಟ್ಟು ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ನಾನು ಅದನ್ನು ನಿಮಗೆ ವಿವರಿಸುತ್ತೇನೆ ಆದ್ದರಿಂದ ವಿಭಿನ್ನ ಮಧ್ಯಸ್ಥಗಾರರ ಗುಂಪುಗಳಿವೆ ಎಂದು ಇದು ತೋರಿಸುತ್ತದೆ ಸ್ಟೇಕ್ಹೋಲ್ಡರ್ ಗ್ರೂಪ್ 1 ಸ್ಟೇಕ್ಹೋಲ್ಡರ್ ಗ್ರೂಪ್ 2 ಈ ಮಧ್ಯಸ್ಥಗಾರರು ವಿಭಿನ್ನ ಚೌಕಟ್ಟನ್ನು ಹೊಂದಿದ್ದಾರೆ ಕ್ಷಮಿಸಿ ವಿಭಿನ್ನ ದೃಷ್ಟಿಕೋನಗಳು ದೃಷ್ಟಿಕೋನ 1 1 ದೃಷ್ಟಿಕೋನ 1 2 ಇತ್ಯಾದಿ ಅಂತೆಯೇ ಮಧ್ಯಸ್ಥಗಾರ 2 ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಅದನ್ನು ಮತ್ತೆ 2 2 ಇತ್ಯಾದಿ ಎಂದು ವರ್ಗೀಕರಿಸಬಹುದು ಆದ್ದರಿಂದ ಇದು ದೃಷ್ಟಿಕೋನಗಳ ಪರಿಕಲ್ಪನೆಯಾಗಿದೆ ಇದು ಮೂಲತಃ ಒಂದು ವಿಭಿನ್ನ ಮಧ್ಯಸ್ಥಗಾರರಿಂದ ವಿಭಿನ್ನ ವಿಚಾರಗಳ ಸಂಗ್ರಹವಾಗಿದೆ ಆದ್ದರಿಂದ ಈ ಹಂತವು ಈ ಮಧ್ಯಸ್ಥಗಾರರು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ಬರುತ್ತಾರೆ ಮತ್ತು ಈ ದೃಷ್ಟಿಕೋನಗಳು ಮೂಲಭೂತವಾಗಿ ಈ ವಿಭಿನ್ನ ವಾಸ್ತುಶಿಲ್ಪದ ಘಟಕಗಳ ಆರ್ಕಿಟೆಕ್ಚರ್ 1 2 ಇತ್ಯಾದಿ ಮತ್ತು ಆರ್ಕಿಟೆಕ್ಚರ್ 2 2 2 ಇತ್ಯಾದಿಗಳೊಂದಿಗೆ ಬರಲು ಸಹಾಯ ಮಾಡುತ್ತವೆ ಈ ವಿಭಿನ್ನ ದೃಷ್ಟಿಕೋನಗಳಿಗೆ ನೇರವಾಗಿ ಮ್ಯಾಪಿಂಗ್ ಮಾಡುತ್ತವೆ ಮುಂದೆ ಚೌಕಟ್ಟಿನ ಪರಿಕಲ್ಪನೆ ವಾಸ್ತುಶಿಲ್ಪದ ಚೌಕಟ್ಟು ಬರುತ್ತದೆ ಇದು ವಿಭಿನ್ನ ಮಧ್ಯಸ್ಥಗಾರರ ಆಲೋಚನೆಗಳನ್ನು ಗುರುತಿಸುವ ವಿವರಿಸುವ ಮತ್ತು ವಿಶ್ಲೇಷಿಸುವ ವಿಧಾನಗಳ ಸಂಗ್ರಹವಾಗಿದೆ ವಾಸ್ತುಶಿಲ್ಪದ ಪ್ರಾತಿನಿಧ್ಯದ ಪರಿಕಲ್ಪನೆಯು ಮುಖ್ಯವಾಗಿದೆ ಇದು ವಾಸ್ತುಶಿಲ್ಪದ ಚೌಕಟ್ಟಿನ ಫಲಿತಾಂಶಗಳ ಸಂಗ್ರಹವಾಗಿದೆ ಮತ್ತು ವೀಕ್ಷಣೆಗಳಾಗಿ ವ್ಯಕ್ತಪಡಿಸಲಾಗುತ್ತದೆ ವಿವಿಧ IIoT ಆರ್ಕಿಟೆಕ್ಚರ್ ಅನುಷ್ಠಾನ ಮಾದರಿಗಳನ್ನು ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ನಾವು ಮೂರು ವಿಭಿನ್ನ ಮಾದರಿಗಳ ಮೂಲಕ ಹೋಗುತ್ತೇವೆ ಮೊದಲನೆಯದು ಮೂರು ಹಂತದ ಆರ್ಕಿಟೆಕ್ಚರ್ ಪ್ಯಾಟರ್ನ್ ಸಂಖ್ಯೆ ಎರಡು ಗೇಟ್ವೇ ಮಧ್ಯಸ್ಥಿಕೆಯ ಅಂಚಿನ ಸಂಪರ್ಕ ಮತ್ತು ಮ್ಯಾನೇಜ್ಮೆಂಟ್ ಆರ್ಕಿಟೆಕ್ಚರ್ ಪ್ಯಾಟರ್ನ್ ಮತ್ತು ಮೂರನೆಯದು ಲೇಯರ್ಡ್ ಡೇಟಾ ಬಸ್ ಪ್ಯಾಟರ್ನ್ ಆದ್ದರಿಂದ ನಾವು ಇವುಗಳಲ್ಲಿ ಪ್ರತಿಯೊಂದರ ಮೂಲಕ ಹೋಗೋಣ ಪ್ರಾರಂಭಿಸಲು ನಾವು ಮೊದಲು ಮೂರು ಹಂತದ ವಾಸ್ತುಶಿಲ್ಪದ ಮಾದರಿಯ ಮೂಲಕ ಹೋಗುತ್ತೇವೆ ಈ ಮೂರು ಹಂತದ ಆರ್ಕಿಟೆಕ್ಚರ್ ಮಾದರಿಯಲ್ಲಿ ನಾವು ಮೂರು ವಿಭಿನ್ನ ಪದರಗಳನ್ನು ಹೊಂದಿದ್ದೇವೆ ನಾವು ಅಂಚಿನ ಪದರ ಪ್ಲಾಟ್ಫಾರ್ಮ್ ಲೇಯರ್ ಮತ್ತು ಎಂಟರ್ಪ್ರೈಸ್ ಲೇಯರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅಂಚಿನ ಪದರವು ಮೂಲಭೂತವಾಗಿ ಈ ಎಲ್ಲಾ ವಿಭಿನ್ನ ಅಂಚಿನ ಸಾಧನಗಳ ಬಗ್ಗೆ ಮಾತನಾಡುತ್ತದೆ ಮೂಲತಃ ಸಾಧನವು ಅಂಚಿನಲ್ಲಿರುವ ಈ ವಿಭಿನ್ನ ಗೇಟ್ವೇಗಳಿಗೆ ಸಂಪರ್ಕಿಸುತ್ತದೆ ಮತ್ತು ಹೀಗೆ ಮತ್ತು ಈ ಸಾಧನಗಳು ಮತ್ತು ಗೇಟ್ವೇಗಳು ಇತ್ಯಾದಿಗಳು ಪ್ಲಾಟ್ಫಾರ್ಮ್ ಲೇಯರ್ಗೆ ಡೇಟಾವನ್ನು ಕಳುಹಿಸಲು ಹೋಗುತ್ತವೆ ಇವುಗಳು ಪ್ಲಾಟ್ಫಾರ್ಮ್ ಲೇಯರ್ ಅಲ್ಲಿ ಡೇಟಾವನ್ನು ವಿಶ್ಲೇಷಿಸಲಾಗುವುದು ಇತ್ಯಾದಿ ಮತ್ತು ಮತ್ತಷ್ಟು ಡೇಟಾವನ್ನು ಪ್ರಕ್ರಿಯೆಗೊಳಿಸಲಾಗುವುದು ಮತ್ತು ಎಂಟರ್ಪ್ರೈಸ್ ಲೇಯರ್ಗೆ ಕಳುಹಿಸಲಾಗುವುದು ನಿಯಂತ್ರಣ ಹರಿವು ಹಿಮ್ಮುಖ ದಿಕ್ಕಿನಲ್ಲಿದೆ ಡೇಟಾದಿಂದ ಹರಿಯಬಹುದು ಅಂಚಿನ ಪದರವು ನೇರವಾಗಿ ಪ್ಲಾಟ್ಫಾರ್ಮ್ ಲೇಯರ್ಗೆ ಅಥವಾ ನೇರವಾಗಿ ಎಂಟರ್ಪ್ರೈಸ್ ಲೇಯರ್ಗೆ ಹರಿಯಬಹುದು ಆದ್ದರಿಂದ ಈ ಮೂರು ಹಂತದ ಆರ್ಕಿಟೆಕ್ಚರ್ ಮಾದರಿಯು ಮತ್ತಷ್ಟು ವಿವರವಾಗಿ ವಿಭಿನ್ನ ಘಟಕಗಳ ಮೂಲಕ ಹೋಗೋಣ ಆದ್ದರಿಂದ ನಾವು ಅಂಚಿನ ಪದರವನ್ನು ಹೊಂದಿದ್ದೇವೆ ಇದು ಅಂಚಿನ ನೋಡ್ಗಳಿಂದ ಡೇಟಾವನ್ನು ಸಂಗ್ರಹಿಸುತ್ತದೆ ಆರ್ಕಿಟೆಕ್ಚರ್ ವಿತರಣೆಯ ಅಗಲ ಆಡಳಿತ ಮತ್ತು ಡೇಟಾದ ಸ್ಥಳವನ್ನು ಒಳಗೊಂಡಿದೆ ಡೇಟಾದ ವಿತರಣೆಯ ವಿಸ್ತಾರ ಡೇಟಾದ ಆಡಳಿತ ಮತ್ತು ಡೇಟಾದ ಸ್ಥಳ ಎಂದರೆ ಈ ವೈಯಕ್ತಿಕ ಸಾಧನಗಳಿಂದ ಡೇಟಾ ಎಲ್ಲಿಂದ ಬರುತ್ತಿದೆ ಪ್ಲಾಟ್ಫಾರ್ಮ್ ಲೇಯರ್ ಮೂಲತಃ ಎಂಟರ್ಪ್ರೈಸ್ ಲೇಯರ್ನಿಂದ ಎಡ್ಜ್ ಲೇಯರ್ಗೆ ನಿಯಂತ್ರಣ ಆಜ್ಞೆಗಳನ್ನು ಸ್ವೀಕರಿಸುವುದು ಪ್ರಕ್ರಿಯೆಗೊಳಿಸುವುದು ಮತ್ತು ಫಾರ್ವರ್ಡ್ ಮಾಡುವುದು ಮತ್ತು ಅಂತಿಮವಾಗಿ ಎಂಟರ್ಪ್ರೈಸ್ ಲೇಯರ್ ಅಂಚಿನ ಲೇಯರ್ ಮತ್ತು ಪ್ಲಾಟ್ಫಾರ್ಮ್ ಲೇಯರ್ನಿಂದ ಡೇಟಾ ಹರಿವುಗಳನ್ನು ಸ್ವೀಕರಿಸುತ್ತದೆ ಆದ್ದರಿಂದ ನನ್ನ ಪ್ರಕಾರ ನೇರವಾಗಿ ಅಂಚಿನ ಪದರದಿಂದ ಎಂಟರ್ಪ್ರೈಸ್ ಲೇಯರ್ ಡೇಟಾವನ್ನು ಸ್ವೀಕರಿಸುತ್ತಿರಬಹುದು ಅಥವಾ ಅದು ಪ್ಲಾಟ್ಫಾರ್ಮ್ ಲೇಯರ್ನಿಂದ ಆಗಿರಬಹುದು ಅದು ಮತ್ತೆ ಅಂಚಿನ ಪದರದಿಂದ ಡೇಟಾವನ್ನು ಸ್ವೀಕರಿಸುತ್ತದೆ ಆದ್ದರಿಂದ ಎಂಟರ್ಪ್ರೈಸ್ ಲೇಯರ್ ಮೂಲಭೂತವಾಗಿ ಡೊಮೇನ್ ನಿರ್ದಿಷ್ಟ ಅವಶ್ಯಕತೆಗಳು ನಿರ್ಧಾರ ಬೆಂಬಲ ವ್ಯವಸ್ಥೆಗಳು ಮತ್ತು ಅಂತಿಮ ಬಳಕೆದಾರರಿಗೆ ಇಂಟರ್ಫೇಸ್ಗಳಂತಹ ಇತರ ಅವಶ್ಯಕತೆಗಳನ್ನು ಕಾರ್ಯಗತಗೊಳಿಸುತ್ತದೆ ಮುಂದಿನ ವಿಧದ ವಾಸ್ತುಶಿಲ್ಪವು ಗೇಟ್ವೇ ಮಧ್ಯಸ್ಥ ಅಂಚಿನ ಆರ್ಕಿಟೆಕ್ಚರ್ ಆಗಿದೆ ಇಲ್ಲಿ ಮೂಲಭೂತವಾಗಿ ನಾವು ಗೇಟ್ವೇ ಗೇಟ್ವೇ ಪರಿಕಲ್ಪನೆಯ ಸಂಯೋಜನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಈ ಎಲ್ಲಾ ವಿಭಿನ್ನ ಸಂವೇದಕಗಳು ಮತ್ತು ಆಕ್ಯೂವೇಟರ್ಗಳನ್ನು ಹೊಂದಿದ್ದೇವೆ ಈ ಸಂವೇದಕಗಳು ಮತ್ತು ಆಕ್ಯೂವೇಟರ್ಗಳು ಬಹಳಷ್ಟು ಡೇಟಾವನ್ನು ಎಸೆಯುತ್ತವೆ ಮತ್ತು ವಿವಿಧ ಗೇಟ್ವೇ ಸಾಧನಗಳ ಮೂಲಕ ಅಂಚಿನ ಸಾಧನಗಳು ಗೇಟ್ವೇ ಸಾಧನಗಳು ಮತ್ತು ಹೀಗೆ ಡೇಟಾವನ್ನು ವಿವಿಧ ಮಾಹಿತಿಯ ಮತ್ತಷ್ಟು ಪ್ರಸಾರಕ್ಕಾಗಿ ವೈಡ್ ಏರಿಯಾ ನೆಟ್ವರ್ಕ್ಗೆ ಕಳುಹಿಸಲಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಇಲ್ಲಿ ಹಿಂದಿನ ವಾಸ್ತುಶೈಲಿಯಂತೆ ಮತ್ತೊಮ್ಮೆ ನಾವು ಗೇಟ್ ಗೇಟ್ವೇ ಮಧ್ಯಸ್ಥ ಅಂಚಿನ ವಾಸ್ತುಶಿಲ್ಪದ ಈ ಪ್ರತಿಯೊಂದು ವಾಸ್ತುಶಿಲ್ಪದ ಘಟಕಗಳ ಮೂಲಕ ಮತ್ತಷ್ಟು ವಿವರವಾಗಿ ಹೋಗೋಣ ಆದ್ದರಿಂದ ಈ ಗೇಟ್ವೇ ಮಧ್ಯಸ್ಥಿಕೆಯ ಅಂಚಿನ ಆರ್ಕಿಟೆಕ್ಚರ್ IIoT ಎಡ್ಜ್ ಸಿಸ್ಟಮ್ಗಾಗಿ ಸ್ಥಳೀಯ ಪ್ರದೇಶ ನೆಟ್ವರ್ಕ್ ಮತ್ತು ವೈಡ್ ಏರಿಯಾ ನೆಟ್ವರ್ಕ್ಗೆ ಸಂಪರ್ಕಿಸುವ ಗೇಟ್ವೇ ಅನ್ನು ಒಳಗೊಂಡಿದೆ ಸ್ಥಳೀಯ ಪ್ರದೇಶ ನೆಟ್ವರ್ಕ್ ಹಬ್ ಮತ್ತು ಸ್ಪೋಕ್ ಟೋಪೋಲಜಿ ಅಥವಾ ಮೆಶ್ ಟೋಪೋಲಜಿಯನ್ನು ಬಳಸಬಹುದು ಮೆಶ್ ಟೋಪೋಲಜಿ ಎನ್ನುವುದು ವಿವಿಧ ನೋಡ್ಗಳು ಒಂದಕ್ಕೊಂದು ಜಾಲರಿಯ ರೂಪದಲ್ಲಿ ಸಂಪರ್ಕಗೊಂಡಿರುವ ಒಂದು ಆದ್ದರಿಂದ ಹಲವಾರು ವಿಭಿನ್ನ ಲಿಂಕ್ಗಳು ಅನಗತ್ಯವಾಗಿರುತ್ತವೆ ಮತ್ತು ಹಲವು ವಿಭಿನ್ನ ಲಿಂಕ್ಗಳು ಇವೆ ಆದ್ದರಿಂದ ಮೂಲಭೂತವಾಗಿ ಏನಾಗುತ್ತದೆ ಎಂದರೆ ಒಂದು ಲಿಂಕ್ ಮುರಿದುಹೋದರೆ ಇನ್ನೂ ವಿಭಿನ್ನ ನೋಡ್ಗಳು ಒಂದರಿಂದ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಳ್ಳದಿರಬಹುದು ಏಕೆಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕೆಲವು ಪರ್ಯಾಯ ಲಿಂಕ್ಗಳು ಇರಬಹುದು ಅದು ಮೂಲತಃ ಸಮಸ್ಯೆಯನ್ನು ನಿಭಾಯಿಸುತ್ತದೆ ಆದ್ದರಿಂದ ಇನ್ನೊಂದು ಹಬ್ ಅಂಡ್ ಸ್ಪೋಕ್ ಟೋಪೋಲಜಿ ಇದು ನೀವು ಹಬ್ ಹೊಂದಿರುವ ಸ್ಟಾರ್ ಟೋಪೋಲಜಿಗೆ ಹೋಲುತ್ತದೆ ಮತ್ತು ವಿಭಿನ್ನ ಸ್ಪೋಕ್ಗಳು ವಿಭಿನ್ನ ಇತರ ಎಡ್ಜ್ ನೋಡ್ಗಳಿಗೆ ಸಂಪರ್ಕಗೊಂಡಿವೆ ಮತ್ತು ಒಟ್ಟಿಗೆ ನೀವು ಕೇಂದ್ರ ರೀತಿಯ ಹಬ್ ಅನ್ನು ಹೊಂದಿದ್ದೀರಿ ಈ ಬೇರೆ ಬೇರೆ IoT ಸಾಧನಗಳಿಗೆ ಇತರ ಅಂಚಿನ ಸಾಧನಗಳಿಗೆ ಸಂಪರ್ಕಿಸುವ ಸಾಧನ ಆದ್ದರಿಂದ ಇದು ಸ್ಟಾರ್ ರೀತಿಯ ಟೋಪೋಲಜಿ ಅಥವಾ ಹಬ್ ಮತ್ತು ಸ್ಪೋಕ್ ಟೋಪೋಲಜಿ ಆಗುತ್ತದೆ ಆದ್ದರಿಂದ ನೀವು ಈ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನು ಹೊಂದಿದ್ದೀರಿ ಇದು ಎರಡು ವಿಭಿನ್ನ ರೀತಿಯ ಟೋಪೋಲಜಿಗಳನ್ನು ಬೆಂಬಲಿಸುತ್ತದೆ ಮೆಶ್ ಟೋಪೋಲಜಿ ಮತ್ತು ಹಬ್ ಅಂಡ್ ಸ್ಪೋಕ್ ನೆಟ್ವರ್ಕ್ ಟೋಪೋಲಜಿ ನಂತರ ನೀವು ನಾವು ಈ ಗೇಟ್ವೇ ಸಾಧನಗಳನ್ನು ಎಡ್ಜ್ ಸಾಧನಗಳ ನಿರ್ವಹಣಾ ಬಿಂದುಗಳಾಗಿ ಕಾರ್ಯನಿರ್ವಹಿಸುತ್ತೇವೆ ಇದು ಸ್ಥಳೀಯವಾಗಿ ಡೇಟಾ ವರ್ಗಾವಣೆ ಡೇಟಾ ಪ್ರಕ್ರಿಯೆ ಮತ್ತು ಡೇಟಾದ ವಿಶ್ಲೇಷಣೆಯಲ್ಲಿ ಸಹಾಯ ಮಾಡುತ್ತದೆ ಮೂರನೇ ವಿಧದ ವಾಸ್ತುಶಿಲ್ಪದ ಮಾದರಿಯು ಲೇಯರ್ಡ್ ಡೇಟಾಬಸ್ ಮಾದರಿಯಾಗಿದೆ ಆದ್ದರಿಂದ ನಾವು ಮುಂದೆ ಹೋಗುವ ಮೊದಲು ನಾನು ನಮೂದಿಸಬೇಕಾದ ಒಂದು ವಿಷಯವೆಂದರೆ ಈ ಎಲ್ಲಾ ವಿಭಿನ್ನ ವಾಸ್ತುಶಿಲ್ಪದ ಮಾದರಿಗಳು ಸಾಮಾನ್ಯ ಟೆಂಪ್ಲೇಟ್ಗಳಂತೆಯೇ ಇರುತ್ತವೆ ಇದನ್ನು ಕೈಗಾರಿಕೆಗಳಲ್ಲಿ IIoT ಪರಿಹಾರಗಳನ್ನು ನಿಯೋಜಿಸಲು ಉಲ್ಲೇಖ ಆರ್ಕಿಟೆಕ್ಚರ್ಗಳಾಗಿ ಬಳಸಬಹುದು ಆದ್ದರಿಂದ ಈಗ ನಾವು ಈ ಮೂರನೇ ವಾಸ್ತುಶಿಲ್ಪದ ಮಾದರಿಯ ಮೂಲಕ ಹೋಗೋಣ ಇದು ಲೇಯರ್ಡ್ ಡೇಟಾಬಸ್ ಮಾದರಿಯಾಗಿದೆ ಆದ್ದರಿಂದ ಇಲ್ಲಿ ನಾವು ಮೂರು ವಿಭಿನ್ನ ಶ್ರೇಣಿಗಳನ್ನು ಹೊಂದಿದ್ದೇವೆ ನಾವು ಸ್ಮಾರ್ಟ್ ಯಂತ್ರಗಳನ್ನು ಹೊಂದಿದ್ದೇವೆ ನಂತರ ನಾವು ವ್ಯವಸ್ಥೆಗಳ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ಕೈಗಾರಿಕಾ ಇಂಟರ್ನೆಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ವ್ಯವಸ್ಥೆಗಳ ವ್ಯವಸ್ಥೆಯು ಮೂಲಭೂತವಾಗಿ ವಿಭಿನ್ನವಾದ ವಿಭಿನ್ನ ಉಪವ್ಯವಸ್ಥೆಗಳನ್ನು ಒಳಗೊಂಡಿರುವ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ ಇದು ಬಹಳಷ್ಟು ಸಂಕೀರ್ಣವನ್ನು ಉತ್ಪಾದಿಸುತ್ತದೆ ಬಹಳಷ್ಟು ಸಂಕೀರ್ಣ ಅಲ್ಗಾರಿದಮ್ ಅನ್ನು ಕಾರ್ಯಗತಗೊಳಿಸುತ್ತದೆ ಬಹಳಷ್ಟು ಡೇಟಾ ನಿರ್ವಹಣೆಯನ್ನು ನಿರ್ವಹಿಸುತ್ತದೆ ಮತ್ತು ಏನು ಎಂಬುದರ ಕುರಿತು ಹೆಚ್ಚಿನ ಒಳನೋಟಗಳನ್ನು ಪಡೆಯಲು ಪ್ರಕ್ರಿಯೆಗೊಳಿಸುತ್ತದೆ ಲೇಯರ್ಡ್ ಡೇಟಾಬಸ್ನಿಂದ ಇದನ್ನು ಮಾಡಲಾಗುತ್ತದೆ ತದನಂತರ ನೀವು ಕೈಗಾರಿಕಾ ಇಂಟರ್ನೆಟ್ ಅನ್ನು ಹೊಂದಿದ್ದೀರಿ ನಾವು ಈ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಕೈಗಾರಿಕಾ ಇಂಟರ್ನೆಟ್ನಲ್ಲಿ ವಿಭಿನ್ನ ಕೈಗಾರಿಕಾ ಅಪ್ಲಿಕೇಶನ್ ಸೈಟ್ಗಳು ಒಂದೇ ಸೈಟ್ ಒಂದೇ ಉದ್ಯಮದಲ್ಲಿ ಒಂದೇ ಸೈಟ್ನಲ್ಲಿ ವಿಭಿನ್ನ ಗುಂಪುಗಳು ಅಥವಾ ಒಂದೇ ಕಂಪನಿಯ ವಿಭಿನ್ನ ವಿಭಿನ್ನ ಸೈಟ್ಗಳಲ್ಲಿ ಚಾಲನೆ ಮಾಡುತ್ತಿದ್ದೇವೆ ಅಥವಾ ವಿಭಿನ್ನ ಕಂಪನಿಗಳು ಒಟ್ಟಿಗೆ ಪರಸ್ಪರ ಸಂಪರ್ಕ ಹೊಂದಿರಬಹುದು ಆದ್ದರಿಂದ ಇದು ಲೇಯರ್ಡ್ ಡೇಟಾ ಬಸ್ ಲೇಯರ್ಡ್ ಡೇಟಾ ಬಸ್ ಮಾದರಿಯಾಗಿದೆ ಇದು ನಾವು ಈಗ ಚರ್ಚಿಸಿದ ಹಿಂದಿನ ಎರಡು ಮಾದರಿಗಳಿಗಿಂತ ಭಿನ್ನವಾಗಿದೆ ಈ ಮಾದರಿಯನ್ನು ಸ್ವಲ್ಪಮಟ್ಟಿಗೆ ಮತ್ತಷ್ಟು ವಿವರವಾಗಿ ನೋಡೋಣ ಆದ್ದರಿಂದ ಇಲ್ಲಿ ನಾವು ಸ್ಮಾರ್ಟ್ ಯಂತ್ರಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಕಡಿಮೆ ಪದರದಲ್ಲಿರುವ ಈ ಸ್ಮಾರ್ಟ್ ಯಂತ್ರಗಳು ಸ್ಥಳೀಯ ನಿಯಂತ್ರಣ ಮತ್ತು ಯಾಂತ್ರೀಕೃತಗೊಂಡ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತವೆ ಸಿಸ್ಟಮ್ ಪದರದ ವ್ಯವಸ್ಥೆಯು ಸಂಕೀರ್ಣ ವ್ಯವಸ್ಥೆಗಳನ್ನು ಕಾರ್ಯಗತಗೊಳಿಸಲು ಸಂಕೀರ್ಣ ಮೇಲ್ವಿಚಾರಣೆ ಸಂಕೀರ್ಣ ಸಂಸ್ಕರಣೆ ಮತ್ತು ವಿಶ್ಲೇಷಣಾತ್ಮಕ ಅಪ್ಲಿಕೇಶನ್ಗಳನ್ನು ಅನುಮತಿಸುತ್ತದೆ ಈ ಎಲ್ಲಾ ವಿಷಯಗಳನ್ನು ಈ ನಿರ್ದಿಷ್ಟ ಪದರದಲ್ಲಿ ಕಾರ್ಯಗತಗೊಳಿಸಬಹುದು ನಂತರ ನೀವು ಲೇಯರ್ಡ್ ಡೇಟಾ ಬಸ್ ಮಾದರಿಯನ್ನು ಹೊಂದಿದ್ದೀರಿ ಇದು ನಿಯಂತ್ರಣ ಸ್ಥಳೀಯ ಮೇಲ್ವಿಚಾರಣೆ ಮತ್ತು ವಿಶ್ಲೇಷಣೆ ಕ್ಷೇತ್ರದಲ್ಲಿ ಅನ್ವಯಿಸುತ್ತದೆ ಮತ್ತು ಡೇಟಾಬೇಸ್ ಮೂಲತಃ ಈ ಸಂವಹನದ ಮೂಲಕ ಅಪ್ಲಿಕೇಶನ್ಗಳು ಮತ್ತು ಸಾಧನಗಳ ನಡುವೆ ಸಂವಹನ ನಡೆಸುತ್ತದೆ ಡೇಟಾ ಬಸ್ನ ಸಹಾಯದಿಂದ ಸಕ್ರಿಯಗೊಳಿಸಲಾಗುತ್ತದೆ ಈ ಸಂವಹನವು ಮೂಲಭೂತವಾಗಿ ವಿಭಿನ್ನ ಎಂಡ್ ಪಾಯಿಂಟ್ಗಳ ನಡುವೆ ವಿಭಿನ್ನ ಯಂತ್ರಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯವಾದ ಸಂವಹನವನ್ನು ಅನುಮತಿಸುವಲ್ಲಿ ಸಹಾಯ ಮಾಡುತ್ತದೆ ಲೇಯರ್ಡ್ ಡೇಟಾಬಸ್ ಮಾದರಿಯು ಮೂಲಭೂತವಾಗಿ ಕನಿಷ್ಠ ಪ್ರತಿಕ್ರಿಯೆ ಸಮಯ ಸ್ವಯಂಚಾಲಿತ ಡೇಟಾ ಮತ್ತು ಅಪ್ಲಿಕೇಶನ್ ವಿತರಣೆ ಸಾಧನಗಳ ಸ್ಕೇಲೆಬಲ್ ಏಕೀಕರಣ ಸಿಸ್ಟಂ ತಯಾರಿಕೆಯ ಲಭ್ಯತೆ ಇದು ಉನ್ನತ ಮತ್ತು ಶ್ರೇಣೀಕೃತ ಉಪವ್ಯವಸ್ಥೆಯ ಪ್ರತ್ಯೇಕತೆಯೊಂದಿಗೆ ಮೊದಲ ಸಾಧನಕ್ಕೆ ಸಾಧನದ ಏಕೀಕರಣವನ್ನು ಅನುಮತಿಸುತ್ತದೆ ಆದ್ದರಿಂದ ಈ ಪ್ರತ್ಯೇಕತೆಯ ಭಾಗವು ಬಹಳ ಮುಖ್ಯವಾದ ಉಪವ್ಯವಸ್ಥೆಯ ಪ್ರತ್ಯೇಕತೆಯಾಗಿದೆ ಏಕೆಂದರೆ ಇದು ಪರಿಹಾರಗಳನ್ನು ಹೆಚ್ಚು ಸ್ಕೇಲೆಬಲ್ ಮತ್ತು ಹೊಂದಿಕೊಳ್ಳುವಂತೆ ಮಾಡಲು ಸಹಾಯ ಮಾಡುತ್ತದೆ ಯಾವುದಕ್ಕೆ ಹೊಂದಿಕೊಳ್ಳುತ್ತದೆ ವಿಭಿನ್ನ ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತದೆ ಇದರೊಂದಿಗೆ ನಾವು ಉಲ್ಲೇಖ ವಾಸ್ತುಶಿಲ್ಪದ ಮೊದಲ ಭಾಗದ ಅಂತ್ಯಕ್ಕೆ ಬರುತ್ತೇವೆ ಆದ್ದರಿಂದ ಈ IIRA ಉಲ್ಲೇಖ ಆರ್ಕಿಟೆಕ್ಚರ್ ಕೈಗಾರಿಕೆಗಳಲ್ಲಿ IoT ಯ ಅನುಷ್ಠಾನಕ್ಕೆ ಬಳಸಲಾಗುವ ವಸ್ತುತಃ ರೀತಿಯ ಮಾನದಂಡವಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಇದು ವ್ಯವಹಾರ ಮಾದರಿಯಲ್ಲಿ ಈ ನಿರ್ದಿಷ್ಟ ಘಟಕದ ವ್ಯವಹಾರ ಮಾದರಿಯೊಂದಿಗೆ ಉತ್ತಮವಾಗಿ ಸಂಪರ್ಕ ಹೊಂದಿದೆ ನಾವು ಅಳವಡಿಸಿಕೊಳ್ಳಬಹುದಾದ ವಿವಿಧ ರೀತಿಯ ವ್ಯವಹಾರ ಮಾದರಿಗಳನ್ನು ನೋಡಿದ್ದೇವೆ ಮತ್ತು ಈ ಉಲ್ಲೇಖ ವಾಸ್ತುಶಿಲ್ಪವು ಅದನ್ನು ತಾಂತ್ರಿಕವಾಗಿ ಮತ್ತಷ್ಟು ತೆಗೆದುಕೊಳ್ಳುತ್ತದೆ ಈ ಉಲ್ಲೇಖ ಆರ್ಕಿಟೆಕ್ಚರ್ ವ್ಯಾಪಾರ ಸಮಸ್ಯೆಗಳು ಮತ್ತು ತಾಂತ್ರಿಕತೆಗಳ ನಡುವೆ ಕುಳಿತಿದೆ ಮತ್ತು ಉದ್ಯಮಗಳಲ್ಲಿ IIoT ಪರಿಹಾರಗಳನ್ನು ನಿಯೋಜಿಸಲು ಅಳವಡಿಸಿಕೊಳ್ಳಬಹುದಾದ ವಿಭಿನ್ನ ವಿಭಿನ್ನ ವಾಸ್ತುಶಿಲ್ಪದ ಪರಿಹಾರಗಳು ಸಾಮಾನ್ಯ ವಾಸ್ತುಶಿಲ್ಪದ ಪರಿಹಾರಗಳನ್ನು ಒದಗಿಸುವ ಮೂಲಕ ತಾಂತ್ರಿಕ ಅವಶ್ಯಕತೆಗಳೊಂದಿಗೆ ವ್ಯಾಪಾರದ ಅವಶ್ಯಕತೆಗಳನ್ನು ನಕ್ಷೆ ಮಾಡಲು ಪ್ರಯತ್ನಿಸುತ್ತಿದೆ ಇವುಗಳು ಈ ಕೆಲವು ಉಲ್ಲೇಖಗಳಾಗಿವೆ ಇವುಗಳನ್ನು ನೀವು ಬಳಸಬಹುದು ಮತ್ತು ಮುಂದೆ ಹೋಗಬಹುದು ಈ ವಿಷಯದ ಕುರಿತು ಹೆಚ್ಚು ವಿಭಿನ್ನವಾದ ಇತರ ವ್ಯತ್ಯಾಸಗಳನ್ನು ಕಂಡುಹಿಡಿಯಲು ನೀವು ಸ್ವಂತವಾಗಿ ಅಗೆಯಬಹುದು